ಆದ್ದರಿಂದ ಉಳಿದಿರುವ ಅಂತಿಮ ಪದವೆಂದರೆ ಬಲಭಾಗದಲ್ಲಿರುವ ಈ ಪದ ಆದ್ದರಿಂದ ಡೆಲ್ಟಾ ಕಾರ್ಯವನ್ನು ಸಂಯೋಜಿಸುವುದು ಮತ್ತು ನಮ್ಮ ಅವಿಭಾಜ್ಯವು ಇಲ್ಲಿರುವ ಮೂಲಸ್ಥಾನ ವನ್ನು ಒಳಗೊಂಡಿರುತ್ತದೆ ಅದು ನನ್ನ Sε ಸರಿ ಆದ್ದರಿಂದ ನಾವು ಏನು ನಿರೀಕ್ಷಿಸುತ್ತೇವೆ ವಿದ್ಯಾರ್ಥಿ 1 1 ಸರಿ ಆದ್ದರಿಂದ ಈ ಪದವು ನನಗೆ 1 ಅನ್ನು ನೀಡಬೇಕು ಆದ್ದರಿಂದ ಇಲ್ಲಿ ನೀವು ಎಚ್ಚರಿಕೆಯಿಂದಿರಬೇಕಾದ ಒಂದು ಸಣ್ಣ ವಿಷಯವಿದೆ ನಾನು ಬರೆದ ರೀತಿಯಲ್ಲಿ ನೀವು ಇದನ್ನು 1 ಡಿ ಡೆಲ್ಟಾ ಕಾರ್ಯದಂತೆ ತೋರುತ್ತಿದ್ದರೆ ಆದ್ದರಿಂದ ನೀವು ಮಾಡಿದ್ದರೆ ನೀವು ಇಲ್ಲಿ ತಪ್ಪು ಮಾಡಬಹುದು ನಿಮಗೆ ಈ ಕೆಳಗಿನವುಗಳು ತಿಳಿದಿದ್ದರೆ ಉದಾಹರಣೆಗೆ ನೀವು ಈ ಡಿಎಸ್ ಅನ್ನು ಎಂದು ಬರೆದಿದ್ದರೆ ಮತ್ತು ನೀವು ಇದನ್ನು ಎಂದು ಬರೆದಿದ್ದರೆ ನೀವು ಇದನ್ನು ಎಂದು ಬರೆಯಬಹುದು ಆದ್ದರಿಂದ ಅದನ್ನು ಹಾಗೆ ಮಾಡಬೇಡಿ ಸರಿ ಆದ್ದರಿಂದ ಸರಿಯಾದ ರೀತಿಯಲ್ಲಿ ನಾನು ಅರ್ಥೈಸುತ್ತೇನೆ ಆದ್ದರಿಂದ ಇದು ತಪ್ಪು ಆದ್ದರಿಂದ ಇದನ್ನು ಮಾಡಲು ಸರಿಯಾದ ಮಾರ್ಗವೆಂದರೆ ಇದನ್ನು ಎರಡು ಆಯಾಮದ ಡೆಲ್ಟಾ ಕಾರ್ಯವೆಂದು ಭಾವಿಸಿ ಆದ್ದರಿಂದ ಸರಿ ಆದ್ದರಿಂದ 2 ಡಿ ಡೆಲ್ಟಾ ಕಾರ್ಯಗಳು ಆದ್ದರಿಂದ ಅದರ ಅವಿಭಾಜ್ಯವು ಕೇವಲ 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸಿ ಎಂಬ ಪದವು 1 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಇಲ್ಲಿ ಏನು ಉಳಿದಿದ್ದೇವೆ ಮೊದಲ ಪದವು ನಮಗೆ ನೀಡಿತು ವಿದ್ಯಾರ್ಥಿ 4 4 ಜೆಬಿ ಸರಿ ಆದ್ದರಿಂದ ಅದು ನಮಗೆ 4 ಜೆಬಿ ನೀಡಿತು ಎರಡನೆಯ ಪದವು ನಮಗೆ ನೀಡಿತು ವಿದ್ಯಾರ್ಥಿ 0 0 ಸರಿ ಮತ್ತು ಅಂತಿಮವಾಗಿ ಇಲ್ಲಿ ನಾನು ಹೊಂದಿದ್ದೇನೆ 1 ಸರಿ ಮತ್ತು ನಾನು ಅದನ್ನು ಅಂತಿಮವಾಗಿ ಹೇಳಿದರೆ ನನ್ನ ಗ್ರೀನ್ ಕಾರ್ಯವನ್ನು ಸಮನಾಗಿ ಬರೆಯಬಹುದು ಸರಿ ಹಾಗಾಗಿ ನಾನು ಇಲ್ಲಿಂದ ಪ್ರಾರಂಭಿಸಿದ್ದೇನೆ ನಾನು ಎರಡು ಪದಗಳೊಂದಿಗೆ ಪ್ರಾರಂಭಿಸಿದ್ದೇನೆ ಮತ್ತು ನನಗೆ ಎರಡನೆಯ ಪದವನ್ನು ಮಾತ್ರ ಉಳಿದಿದೆ ಸರಿ ಆದ್ದರಿಂದ ನಮ್ಮ ಸಂಕೇತದೊಂದಿಗೆ ನಾವು ಸ್ವಲ್ಪ ಜಾಗರೂಕರಾಗಿರದ ಕಾರಣ ಗೊಂದಲಕ್ಕೀಡಾಗಲು ಸುಲಭವಾದ ಇನ್ನೊಂದು ವಿಷಯವೆಂದರೆ ನಾನು ಇಲ್ಲಿಯೇ r ಅನ್ನು ಸರಳವಾಗಿ ಬರೆದಿದ್ದೇನೆ ಈ r ಇದು ಭೇದಾತ್ಮಕ ಸಮೀಕರಣದಲ್ಲಿ ಎಲ್ಲಿಂದ ಬಂತು ಎಂಬುದನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಈ r ತರಂಗ ಸಮೀಕರಣವನ್ನು ಇಲ್ಲಿ ಬೆಸೆಲ್ ಭೇದಾತ್ಮಕ ಸಮೀಕರಣದೊಂದಿಗೆ ಸರಿಯಾಗಿ ಗುರುತಿಸುವುದರಿಂದ ಬಂದಿದೆ ಆದ್ದರಿಂದ ಇಲ್ಲಿ ನಮ್ಮ r ಎಂದರೇನು ಇದು ಪ್ರಮಾಣವುಳ್ಳ ಆದರೆ ದಿಕ್ಕು ಇಲ್ಲದ ಆಗಿದೆ ಏಕೆಂದರೆ ಅದು ಇಲ್ಲಿಯೇ x ಮೇಲೆ ಹೊಂದಿಕೆಯಾಗುತ್ತದೆ ಒಂದರಿಂದ ಒಂದಕ್ಕೆ ನಕ್ಷೆ ಇದೆ ಮತ್ತು ಅದು ನಾನು ಎಲ್ಲೆಡೆ ಸರಿಯಾಗಿ ನಿರ್ವಹಿಸಿದ r ಆದ್ದರಿಂದ ಅಂತಿಮವಾಗಿ ನಾನು ಇಲ್ಲಿ ನ ಗ್ರೀನ್ ಕಾರ್ಯಕ್ಕಾಗಿ ಅಭಿವ್ಯಕ್ತಿಗೆ ಬರುವ ಹೊತ್ತಿಗೆ ಈ r ನ ಅರ್ಥವೇನು ಇದು ಸ್ಕೇಲಾರ್ ಮತ್ತು ಏನು ನಾನು ಧ್ರುವೀಯ ನಿರ್ದೇಶಾಂಕಗಳಲ್ಲಿದ್ದೇನೆ ಆದ್ದರಿಂದ ಈ ಮೌಲ್ಯವು ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಏಕೆಂದರೆ ಅದು ದೂರ ತ್ರಿಜ್ಯದ ದಿಕ್ಕಿನಲ್ಲಿರುವ ದೂರ ಸರಿ ಆದ್ದರಿಂದ ನಾನು ಇದನ್ನು ಹೆಚ್ಚು ನಿಖರವಾಗಿ r ಎಲ್ಲಿಯಾದರೂ ಬರೆಯಲು ಬಯಸಿದರೆ ನಾನು ಇದನ್ನು ಹೇಗೆ ಮಾರ್ಪಡಿಸಬೇಕು ಅಥವಾ ಕೇವಲ ││ಸರಿ ಆದ್ದರಿಂದ k││ ಸರಿ ಆದ್ದರಿಂದ ನೀವು ಉತ್ಪನ್ನವನ್ನು ಪುನಃ ಪಡೆದುಕೊಂಡರೆ ಈ ││ ಅನ್ನು ಇಲ್ಲಿ ಏಕೆ ಇಡಬೇಕು ಎಂದು ನೀವು ನೋಡುತ್ತೀರಿ ಎಂಬುದು ಒಂದು ಸಣ್ಣ ವಿಷಯ ನೀವು ಬದಲಿಗೆ ನೀವು ಯಾವ ಪಠ್ಯವನ್ನು ನೋಡುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು ಅನ್ನು ಕಂಡುಕೊಳ್ಳಬಹುದು ಮತ್ತು ಅದಕ್ಕೆ ಕಾರಣ ಹೌದು j ಆಗಿರುತ್ತದೆ ಆದರೆ ನೀವು ಯಾಕೆ ಆರಿಸುತ್ತೀರಿ ಗ್ರೀನ್ ಕಾರ್ಯವನ್ನು ಯಾರಾದರೂ ಎಂದು ಏಕೆ ಬರೆಯುತ್ತಾರೆ ವಿದ್ಯಾರ್ಥಿ ಇದು ತಲೆಕೆಳಗಾಗಿದೆ ತಲೆಕೆಳಗಾಗಲು ದೈಹಿಕವಾಗಿ ಅನುಮತಿಸಲಾಗುವುದಿಲ್ಲ ತಲೆಕೆಳಗಾದ ತರಂಗಳನ್ನು ಭೌತಿಕವಾಗಿ ಅನುಮತಿಸಲಾಗುವುದಿಲ್ಲ ಆದರೆ ಇನ್ನೂ ಕೆಲವು ಸ್ಥಳಗಳನ್ನು ನೀವು ಕಾಣಬಹುದು ಕೆಲವು ಪಠ್ಯ ಪುಸ್ತಕಗಳಲ್ಲಿ ನೀವು ಗ್ರೀನ್ ಕಾರ್ಯವನ್ನು ಕೆಲವು ಸ್ಥಿರ ಸಮಯ ಎಂದು ಬರೆಯಲಾಗುತ್ತದೆ ಯಾವುದು ಮತ್ತು ಅದು ಸರಿಯಾಗಿದೆ ಮತ್ತು ಅದು ಏಕೆ ಸರಿಯಾಗಿದೆ ಮತ್ತು ಇದು ಏಕೆ ಸರಿಯಾಗಿದೆ ಆದ್ದರಿಂದ ನಾವು ಬೆಸೆಲ್ ಭೇದಾತ್ಮಕ ಸಮೀಕರಣಕ್ಕೆ ನಮ್ಮ ಪರಿಹಾರವನ್ನು ಬರೆದಾಗ ನಮಗೆ ಎರಡು ಪದಗಳು ಸಿಕ್ಕಿತು ಎಂದು ನೆನಪಿಡಿ ನಾನು ಅನ್ನು ಹೇಗೆ ಆರಿಸುವುದು ವಿದ್ಯಾರ್ಥಿ ಹೊರಕ್ಕೆ ನಾನು ಬಾಹ್ಯ ತರಂಗಕ್ಕೆ ಬರುವ ಮೊದಲು ನಾನು ಏನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಮಯ ಒಪ್ಪಂದ ನಾನು ejωt ಅನ್ನು ಆರಿಸಿದ್ದೇನೆ ಹೊರಹೋಗುವ ತರಂಗವಾಗಿದೆ ಆದರೆ ನನ್ನ ಸಮಯದ ಒಪ್ಪಂದ e jωt ಆಗಿದ್ದರೆ ನಂತರ ಅದು ಆಗಿರುತ್ತದೆ ಏಕೆಂದರೆ ಆಗ ಹೊರಹೋಗುವ ತರಂಗವು ತರಂಗ ಹೊರಹೋಗಬೇಕು ಆದ್ದರಿಂದ ನಿಮ್ಮ ಸಮಯ ಒಪ್ಪಂದದಲ್ಲಿ ಯಾವುದನ್ನು ಮತ್ತೆ ಆರಿಸಬೇಕೆಂದು ನೀವು ನೋಡಬೇಕು ಆದ್ದರಿಂದ ಇದು ಭೌತಶಾಸ್ತ್ರ ಪಠ್ಯ ಮತ್ತು ವಿದ್ಯುತ್ ಎಂಜಿನಿಯರಿಂಗ್ ಪಠ್ಯದ ನಡುವಿನ ಸಾಮಾನ್ಯ ವ್ಯತ್ಯಾಸವಾಗಿದೆ ಭೌತಶಾಸ್ತ್ರದ ಜನರು e jωt ವಿದ್ಯುತ್ ಎಂಜಿನಿಯರ್ಗಳು ejωt ಅನ್ನು ಆಯ್ಕೆ ಮಾಡುತ್ತಾರೆ ಆದ್ದರಿಂದ ನೀವು ಜಾಗೃತರಾಗಿರಬೇಕು ಏಕೆಂದರೆ ಇಲ್ಲದಿದ್ದರೆ ನೀವು ಋಣಾತ್ಮಕ ಚಿಹ್ನೆಯಿಂದ ಎಲ್ಲೆಡೆ ಇರುತ್ತೀರಿ ಮತ್ತು ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯ ವಿಷಯದಲ್ಲಿ ಎರಡೂ ರೀತಿಯ ಲೇಖಕರ ಮಿಶ್ರಣವಿದೆ ಆದ್ದರಿಂದ ನೀವು ಸರಿ ಮಿಶ್ರಣ ಮಾಡುವ ನಿಜವಾದ ಸಾಧ್ಯತೆಯಾಗಿದೆ ಆದ್ದರಿಂದ ನಾವು ಎಲ್ಲೆಡೆ ejωt ನ ಒಪ್ಪಂದಕ್ಕೆ ಅಂಟಿಕೊಳ್ಳಲಿದ್ದೇವೆ ಅದಕ್ಕಾಗಿಯೇ ನಾವು ಅನ್ನು ಸರಿಯಾಗಿ ಪಡೆಯುತ್ತೇವೆ ಈಗ ನಮ್ಮ ಎಲ್ಲಾ ಗಣಿತವನ್ನು ಸರಳೀಕರಿಸಲು ನಾವು ಏನು ಮಾಡಿದ್ದೇವೆಂದರೆ ನಾವು ಡೆಲ್ಟಾ ಕಾರ್ಯವನ್ನು ಮೂಲದಲ್ಲಿಯೇ ಇರಿಸಿದ್ದೇವೆ ಮತ್ತು ಈ ರೀತಿಯಾಗಿ ನಾವು ಈ ಸರಳವಾಗಿ ಕಾಣುವ ಭೇದಾತ್ಮಕ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಈಗ ಅದನ್ನು ಸಾಮಾನ್ಯಗೊಳಿಸೋಣ ಆದ್ದರಿಂದ ಯಾವುದೇ ಸ್ಥಳದಲ್ಲಿ ನನ್ನ ಡೆಲ್ಟಾ ಕಾರ್ಯವನ್ನು ಹೊಂದಿರುವ ಪ್ರಕರಣವನ್ನು ಪರಿಗಣಿಸೋಣ r' ಈಗ ನಾನು ನನ್ನ ಪರಿಹಾರವನ್ನು ಹೇಗೆ ಪಡೆಯುತ್ತೇನೆ ನಾವು ಏನು ಮಾಡಬೇಕೆಂಬುದನ್ನು ನಾವು ಒಪ್ಪಿದ್ದೇವೆಂದು ನಾನು ನೆನಪಿಟ್ಟುಕೊಳ್ಳಬೇಕು ಒಮ್ಮೆ ನಾನು ಪರಿಹಾರವನ್ನು ಪಡೆದ ನಂತರ ನಾನು ಮಾಡಬೇಕಾಗಿರುವುದು ವಿದ್ಯಾರ್ಥಿ ಮೂಲಸ್ಥಾನವನ್ನು ಬದಲಾಯಿಸಿ ಮೂಲಸ್ಥಾನವನ್ನು ಬದಲಾಯಿಸಿ ಆದ್ದರಿಂದ ನಾನು ಬರೆಯಬೇಕಾದ ಅಂತಿಮ ರೂಪ ಯಾವುದು j4H0k│r r'│ ಏಕೆಂದರೆ ಇದು ಸೂಚ್ಯವಾಗಿ ಅನ್ನು ರೂಪಿಸುತ್ತಿದೆ ಮೂಲ ಮತ್ತು ನಿಂದ r ನ ಅಂತರವನ್ನು ಕಂಡುಹಿಡಿಯುತ್ತದೆ ಸರಿ ಆದ್ದರಿಂದ ಇದನ್ನು ದೈಹಿಕವಾಗಿ ವಾದಿಸುವುದರಿಂದ ನಮಗೆ ಸಾಕಷ್ಟು ಸರಳೀಕರಣವನ್ನು ಅನುಮತಿಸುತ್ತದೆ ಬದಲಾಗಿ ನೀವು ಡೆಲ್ಟಾ ಕಾರ್ಯದ ಸ್ಥಳವನ್ನು ಮೂಲವಲ್ಲವೆಂದು ಆರಿಸಿದರೆ ಮತ್ತು ಎಲ್ಲವನ್ನೂ ಪರಿಹರಿಸಲು ಒತ್ತಾಯಿಸಿದರೆ ನೀವು ಥೀಟಾ ಅವಲಂಬಿತ ಪದಗಳನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಾಗಿತ್ತು ಏಕೆಂದರೆ ಉದಾಹರಣೆಗೆ ಈ ನಿರ್ದೇಶಾಂಕ ಅಕ್ಷದಲ್ಲಿ ನನ್ನ ಡೆಲ್ಟಾ ಕಾರ್ಯವು ಇಲ್ಲಿಗೆ ಮುಗಿದಿದ್ದರೆ ಮತ್ತು ನನ್ನ ವೀಕ್ಷಕ ಇಲ್ಲಿ θ ಮತ್ತು r ನಲ್ಲಿ ಮುಗಿದಿದ್ದರೆ ನಿಸ್ಸಂಶಯವಾಗಿ ಈ ಮೂಲಸ್ಥಾನವು ಹೊರಸೂಸುವ ವಿಧಾನವು ಈ ವ್ಯಕ್ತಿಗೆ ಥೀಟಾ ಅವಲಂಬನೆಯಾಗಿದೆ ಆದ್ದರಿಂದ ನನಗೆ ಸಾಧ್ಯವಿಲ್ಲ θ ಅವಲಂಬಿತ ಪದಗಳನ್ನು ಸರಿ ತೆಗೆದುಹಾಕಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅಂತಿಮವಾಗಿ ಎಲ್ಲ ವಿಷಯಗಳು ಮುಖ್ಯವಾದುದು ಈ ದೂರ ಮೂಲಸ್ಥಾನ ಮತ್ತು ವೀಕ್ಷಕರ ನಡುವಿನ ಅಂತರ ಆದ್ದರಿಂದ ಇದು ನಾವು ಬಳಸುವ 2 ಡಿ ಗ್ರೀನ್ ಕಾರ್ಯದ ರೂಪವಾಗಿದೆ ಈಗ ನಾನು ಇದನ್ನು ಈ ಹಿಂದೆ ಉಲ್ಲೇಖಿಸಿದ್ದೇನೆ ಇದು ವಿಶೇಷ ಕಾರ್ಯ ಬೆಸೆಲ್ ಕಾರ್ಯಗಳನ್ನು ಒಳಗೊಂಡಿರುವ ಹ್ಯಾಂಕೆಲ್ ಕಾರ್ಯ ಮುಖ್ಯ ಕಾರ್ಯವೆಂದರೆ ಈ ಕಾರ್ಯಗಳು ನೀವು ಅವುಗಳನ್ನು ಮುಚ್ಚಿದ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಆದರೆ ಇದರರ್ಥ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಸಂಖ್ಯಾತ್ಮಕವಾಗಿ ನೋಡಲಾಗುವುದಿಲ್ಲ ಎಂದಲ್ಲ ಆದ್ದರಿಂದ ಈ ಕಾರ್ಯವು ನಿಜವಾಗಿ ಹೇಗಿರುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಆದ್ದರಿಂದ ನಾನು ಇಲ್ಲಿ ನಿಮಗೆ ತೋರಿಸುತ್ತಿರುವುದು ಇದು ನಿಮ್ಮ ಆಗಿದೆ r ನಾನು ಅದನ್ನು ವಿಮಾನದಲ್ಲಿ ಯೋಜಿಸಿದ್ದೇನೆ ಮತ್ತು ಇದು ನಿಮ್ಮ ಸರಿ ಆದ್ದರಿಂದ ಉದಾಹರಣೆಗೆ ಇದು ನಿಮ್ಮ x ಅಕ್ಷ ಮತ್ತು ಇದು ನಿಮ್ಮ y ಅಕ್ಷವಾಗಿದೆ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆ ನಾನು x ಮತ್ತು y ಅನ್ನು ವರ್ಗೀಕರಿಸುತ್ತಿದ್ದೇನೆ ಮತ್ತು x ಮತ್ತು y ನ ಪ್ರತಿ ಮೌಲ್ಯದಲ್ಲಿ ನಾನು ಈ ಕಾರ್ಯವನ್ನು ಸರಿಪಡಿಸುತ್ತಿದ್ದೇನೆ ಇದು ನಿಜವಾದ ಮೌಲ್ಯ ನಿಜವಾದ ಮೌಲ್ಯಯುತ ಕಾರ್ಯವಾಗಿದ್ದು ಅದು ಎಲ್ಲೆಡೆ ಮೌಲ್ಯದ ಸೀಮಿತ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಈ ಕಾರ್ಯದ ಗರಿಷ್ಠತೆಯು ಎಲ್ಲಿ ನಡೆಯುತ್ತಿದೆ ಎಂಬುದನ್ನು ನೀವು ನೋಡಬಹುದು ವಿದ್ಯಾರ್ಥಿ ಮೂಲಸ್ಥಾನ ಮೂಲಸ್ಥಾನ ಸರಿ ಅದರ ಹಳದಿ ಬಣ್ಣದ ಹಳದಿ ಇಲ್ಲಿ ಗರಿಷ್ಠ ಮಬ್ಬಾಗಿದೆ ಮತ್ತು ಅದು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ನೀವು ತರಂಗದಂತೆ ಅದರಿಂದ ದೂರ ಹೋಗುವಾಗ ಗೆ ಒಂದೇ ವ್ಯತ್ಯಾಸವೇನು ಇದನ್ನು ಗಮನಿಸಿ ಸರಿ ಅದು ಗೆ ಮುಳುಗುತ್ತಿದೆ ವಿದ್ಯಾರ್ಥಿ 0 ಕ್ಕೆ ಮೂಲದಲ್ಲಿ ಸೊನ್ನೆಯಲ್ಲಿ ಸರಿಯಾಗಿದೆ ಮತ್ತೆ ಅದು ತರಂಗದಂತಿದೆ ಆದರೆ ನಾನು ಅದರಿಂದ ದೂರ ಹೋಗುವಾಗ ಅದು ಇಳಿತವಾಗುತ್ತಿದೆ ಮ್ಯಾಟ್ಲ್ಯಾಬ್ನಲ್ಲಿ ಇದನ್ನು ಉತ್ಪಾದಿಸುವುದು ತುಂಬಾ ಸರಳವಾಗಿದೆ ನೀವು ಎಕ್ಸ್ ವೈ ಪಾಯಿಂಟ್ಗಳ ಜಾಲವನ್ನು ಉತ್ಪಾದಿಸಲು ಮೆಶ್ಗ್ರಿಡ್ ಎಂಬ ನಿಮ್ಮ ಆಜ್ಞೆಯನ್ನು ಬಳಸುತ್ತೀರಿ ಮತ್ತು ಇದು ತ್ರಿಜ್ಯದ ದಿಕ್ಕಿನಲ್ಲಿರುವ ದೂರವನ್ನು ನೀವು ಮೌಲ್ಯಮಾಪನ ಮಾಡಿ ಇದು ಅಂಶ ಬುದ್ಧಿವಂತ ಕಾರ್ಯಾಚರಣೆ ಮತ್ತು ನಿಮ್ಮ ಬೆಸೆಲ್ ಜೆ ಅನ್ನು ಕಂಡುಹಿಡಿಯಿರಿ ಆದ್ದರಿಂದ ಅವರಿಗೆ ಬೆಸೆಲ್ ಜೆ ಬೆಸೆಲ್ ವೈ ಮತ್ತು ಹೀಗೆ ನೀವು ಈ ವಿಭಿನ್ನ ವಿಷಯಗಳನ್ನು ಹೇಗೆ ಉತ್ಪಾದಿಸುತ್ತೀರಿ ಮತ್ತು ಮೇಲ್ಮೈ ನಕ್ಷೆಯು ಈ 3 ಡಿ ಕಾರ್ಯವನ್ನು ಸರಿಪಡಿಸಲು ನೀವು ಬಳಸುತ್ತೀರಿ ಈಗ ಕುತೂಹಲದಿಂದ ನೀವು ನಿಜ ಜೀವನದಲ್ಲಿ ಈ ರೀತಿಯದನ್ನು ನೋಡಿದ್ದೀರಾ ವಿದ್ಯಾರ್ಥಿ ತರಂಗಗಳು ತರಂಗಗಳು ನೀವು ಸ್ನಾನ ಮಾಡುವಾಗ ತರಂಗಗಳು ಬಿಂದುವಿನಲ್ಲಿ ಅಥವಾ ಮನೆಗೆ ಹತ್ತಿರದಲ್ಲಿದ್ದವು ನಿಮ್ಮ ಬಕೆಟ್ನಲ್ಲಿ ನೀರನ್ನು ಇರಿಸಿ ನೀವು ನೀರಿನ ಮೇಲ್ಮೈಯಲ್ಲಿಯೇ ಈ ರೀತಿಯ ತರಂಗಗಳನ್ನು ನೋಡುತ್ತೀರಿ ಸರಿ ವಾಸ್ತವವಾಗಿ ನೀವು ನೀರಿನ ಮೇಲ್ಮೈಗೆ ಭೇದಾತ್ಮಕ ಸಮೀಕರಣವನ್ನು ನೋಡಿದರೆ ಅದು ಒಂದೇ ಬೆಸೆಲ್ ಭೇದಾತ್ಮಕ ಸಮೀಕರಣವಾಗಿ ಹೊರಹೊಮ್ಮುತ್ತದೆ ಆದ್ದರಿಂದ ಪರಿಹಾರವು ಬೆಸೆಲ್ ಕಾರ್ಯವಾಗಿದೆ ಮತ್ತು ಮೇಲ್ಮೈಯಲ್ಲಿ ನೀರಿಗಾಗಿ ನೀವು ಮತ್ತು ನಡುವೆ ಆರಿಸಬೇಕಾದರೆ ನೀವು ಏನು ಆರಿಸುತ್ತೀರಿ ಸರಿ ಏಕೆಂದರೆ ಬಲಕ್ಕೆ ಹೋಗುವುದರಿಂದ ದೈಹಿಕವಾಗಿ ಅರ್ಥವಾಗುವುದಿಲ್ಲ ಆದ್ದರಿಂದ ಇಂದಿನಿಂದ ನೀವು ಸ್ನಾನ ಮಾಡಿದಾಗಲೆಲ್ಲಾ ನೀವು ಬೆಸೆಲ್ ಕಾರ್ಯಗಳನ್ನು ಸರಿಯಾಗಿ ನೆನಪಿಸಿಕೊಳ್ಳುತ್ತೀರಿ ಏಕೆಂದರೆ 2 ಡಿ ರೀತಿಯ ತರಂಗ ಸಮಸ್ಯೆ ಇರುವಲ್ಲೆಲ್ಲಾ ಅವು ಪ್ರಕೃತಿಯಲ್ಲಿ ಎಲ್ಲೆಡೆ ಇರುತ್ತವೆ ಆದ್ದರಿಂದ 2 ಡಿ ತರಂಗವು ಬೆಸೆಲ್ ಕಾರ್ಯವಾಗಿದೆ ಆದ್ದರಿಂದ ಪ್ರೌಢಶಾಲೆಯಲ್ಲಿ ನಾನು ಯಾರಾದರೂ ಸಮತಲ ತರಂಗ ಎಂದು ಹೇಳಿದಾಗ ನೀವು ಎಂದು ಏನು ಹೇಳುತ್ತೀರಿ ಆದರೆ ನಾನು ಇದರ ಪರಿಮಾಣವನ್ನು ಯೋಜಿಸಿದರೆ ಇದರ ವೈಶಾಲ್ಯವು ಬದಲಾಗುವುದಿಲ್ಲ ಅದು ಅನಂತಕ್ಕೆ ಹೋಗುವ ಅಲೆ ಅದು ಎಂದಿಗೂ ಅಧೋಗತಿ ಆಗುದಿಲ್ಲ ಆದ್ದರಿಂದ ಇದು ಸರಳವಾದ ತರಂಗವಾಗಿದ್ದರೂ ಸಹ ಇದು ಅತ್ಯಂತ ಭೌತಿಕವಲ್ಲದ ತರಂಗವಾಗಿದೆ ಮತ್ತೊಂದೆಡೆ ಇವು 2 ಡಿ ತರಂಗಗಳಾಗಿವೆ ನೀವು ಕೇಂದ್ರದಿಂದ ದೂರ ಹೋದಾಗ ಅವು ಅಧೋಗತಿ ಆಗಲು ಪ್ರಾರಂಭಿಸುತ್ತವೆ ಎಂದು ದೈಹಿಕವಾಗಿ ನೀವು ನೋಡಬಹುದು ಅದರಲ್ಲಿ ನಾವು ಸರಿ ಎಂದು ನಿರೀಕ್ಷಿಸುತ್ತೇವೆ ಮತ್ತು ತರುವಾಯ ನಾವು 3 ಡಿ ತರಂಗಗಳಿಗೆ ಬರುತ್ತೇವೆ ಇದರ ಬಗ್ಗೆ ಯಾವುದೇ ಪ್ರಶ್ನೆಗಳು ಸರಿ ಆದ್ದರಿಂದ ಏನಾಗುತ್ತಿದೆ ಎಂಬ ಭೌತಿಕ ಕಲ್ಪನೆಯನ್ನು ನೀವು ಪಡೆದುಕೊಂಡಿದ್ದೀರಿ ನಮ್ಮ ಭೇದಾತ್ಮಕ ಸಮೀಕರಣವನ್ನು ಪೂರೈಸುವ ಅಲೆಗಳು ಕೇವಲ ಜೆ ನಾಟ್ ಮತ್ತು ವೈ ನಾಟ್ ನ ರೇಖೀಯ ಸಂಯೋಜನೆಯಾಗಿದೆ ಮತ್ತು ನಾವು ಆ ರೇಖೀಯ ಸಂಯೋಜನೆಯನ್ನು ಏಕೆ ಆರಿಸಿದ್ದೇವೆ ಏಕೆಂದರೆ ಅದು ಹೊರಹೋಗುವ ತರಂಗಗಳ ಒಂದು ನಿರ್ದಿಷ್ಟ ಭೌತಿಕ ಅರ್ಥವನ್ನು ನಮಗೆ ನೀಡಿದೆ ಆದ್ದರಿಂದ ಅದು ನಮ್ಮಲ್ಲಿದೆ